ಹಲೋ ಮತ್ತೆ ಸ್ವಾಗತ ಈ ಘಟಕವು ಆಸಕ್ತಿದಾಯಕ ಘಟಕವಾಗಿದೆ ಇದು ಐದು ಬಹು ಏಕೆ ಪ್ರಶ್ನೆಗಉತ್ತರಿಸಿದ ನಂತರದ ಮುಂದುವರಿಕೆಯಾಗಿದೆ ನಾನು ಬಹು ಕಾರಣ ವಿಶ್ಲೇಷಣೆ ಮಾಡಿದ್ದೇನೆ ಅದು ಸಮಂಜಸವಾಗಿದೆ ಗ್ರಾಹಕರೊಂದಿಗೆ ಅದನ್ನು ಪರಿಶೀಲಿಸಿದ್ದೇನೆ ನಾನು ಅದನ್ನು ಡೇಟಾದೊಂದಿಗೆ ಪರಿಶೀಲಿಸಿದ್ದೇನೆ ಮತ್ತು ನಾನು ಭಾವಿಸಿದಂತೆ ತಾರ್ಕಿಕ ಸರಪಳಿಯು ಒಂದರಿಂದ ಇನ್ನೊಂದಕ್ಕೆ ಹೇಗೆ ಮಾನ್ಯವಾಗಿರುತ್ತದೆ ಎಂದು ಪರಿಶೀಲಿಸಿದ್ದೆನೆ ಅದು ಕಾರ್ಯನಿರ್ವಹಿಸುತ್ತದೆ ಕೂಡ ಆದ್ದರಿಂದ ನಾನು ಯಾವುದರೂ ಪರಿಹಾರವನ್ನು ಸೂಚಿಸುವ ಪರಿಹಾರವನ್ನು ನೇರವಾಗಿ ಹುಡುಕುವುದೇ ಈಗ ನಮ್ಮ ಮುಂದೆ ಇರುವ ದೊಡ್ಡ ಪ್ರಶ್ನೆಗೆ ಪರಿಹಾರ ಉತ್ತರ ಹೌದು ಮತ್ತು ಇಲ್ಲ ಈ ಜಾಹೀರಾತು ಯುಗದ ಬಗ್ಗೆ ನಾನು ಕೇಳಿದ ಸಾರ್ವತ್ರಿಕ ತತ್ವವೆಂದರೆ ಸಂಘರ್ಷವಿಲ್ಲದ ಕಥೆ ನೀರಸ ಸಂಗತಿಯಾಗಿದೆ ಯಾವುದೇ ಸಂಘರ್ಷವಿಲ್ಲದಿದ್ದರೆ ಇಲ್ಲ ಕೆಟ್ಟ ವ್ಯಕ್ತಿ ಅಥವಾ ಕೆಟ್ಟ ಪರಿಸ್ಥಿತಿ ಇಲ್ಲದ ಕಥೆ ಬಹಳ ನೀರಸವಾಗಿದೆ ನಾನು ಬೆಳಿಗ್ಗೆ ಎದ್ದು ಶುಚಿಯಾಗಿ ಉಪಹಾರ ತಿಂದು ಕೆಲಸಕ್ಕೆ ಹೋಗುತ್ತೇನೆ ಕೆಲಸದ ಸ್ಥಳದಲ್ಲೇ ಮಧ್ಯಾಹ್ನದ ಊಟ ಮಾಡಿ ಕೆಲಸದಿಂದ ಹಿಂತಿರುಗಿ ಬರುವಾಗ ರಾತ್ರಿಯ ಊಟ ಮುಗಿಸಿಕೊಂಡು ಬಂದು ಹಾಸಿಗೆಯಲ್ಲಿ ಮಲಗುತ್ತೇನೆ ಇದು ಯಾವುದೇ ಸಂಘರ್ಷವಿಲ್ಲದ ಏನೂ ನಡೆಯದ ನೇರ ಕಥೆ ಆದ್ದರಿಂದ ಸಂಘರ್ಷವು ಕಥೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಘಟಕದ ವಿಶ್ಲೇಷಣೆಗೆ ನಮ್ಮ ವಿನ್ಯಾಸ ಚಿಂತನೆಯ ಅವಶ್ಯಕತೆಯಿದೆ ಎನ್ನುವುದನ್ನು ನಾವು ಮುಂದೆ ಘಟಕದ ವಿಶ್ಲೇಷಣೆಯಲ್ಲಿ ನೋಡುತ್ತೇವೆ ಮೊದಲನೆಯದು ಒಂದು ನಿರ್ದಿಷ್ಟ ವಿಷಯ ಹೇಗೆ ಜರುಗಿತು ಎಂದು ನಾವು ಹುಡುಕುತ್ತೇವೆ ನಾವು 4 ಅಥವಾ 5 ಬಾರಿ ಏಕೆ ಪ್ರಯತ್ನಿಸಿದೆವು ನಿಮಗೆ ಬೇಕಾದ ಮಟ್ಟದಲ್ಲಿ ನೀವು ಬಯಸಿದರೆ ನಿಲ್ಲಿಸಬಹುದು ನಮ್ಮಲ್ಲಿ ಕೌಶಲ್ಯದ ಸಾಧನ ಇದೆ ಸಮಸ್ಯೆಯನ್ನು ಪರಿಹರಿಸಲು ನೀವು ಇದನ್ನು ಬಳಸಬಹುದು ಸಾಮಾನ್ಯವಾಗಿ ನಾನು 'ಆದರೆ' ಎನ್ನುವ ಪದವನ್ನು ಬಳಸುತ್ತಿರುವುದರಿಂದ ಮುಂದೆ ದಾರಿಯಲ್ಲಿ ಎನೋ ಸವಾಲುಗಳು ಎದುರಾಗಲಿರುವುದನ್ನು ಸೂಚಿಸುತ್ತದೆ ಮತ್ತು ನೀವು ಸವಾಲನ್ನು ಎದುರಿಸಿ ಮುಂದೆ ಸಾಗಬೇಕಿದೆ ಈಗಾಗಿ ಯಾವುದೇ ಪರಿಹಾರವು ಪರಿಪೂರ್ಣವಲ್ಲ ಆದ್ದರಿಂದ ನೀವು ಕಾರ್ಯಗತಗೊಳಿಸಲು ಯೋಚಿಸುವ ಅಥವಾ ಒಟ್ಟುಗುಡಿಸಿ ಮೂಲಮಾದರಿ ಮಾಡುವ ಯಾವುದೇ ಪರಿಹಾರವು ಕೆಲವು ರೀತಿಯ ನ್ಯೂನತೆಗಳು ಕೆಲವು ರೀತಿಯ ಸವಾಲುಗಳು ಹೋದಿರುತ್ತದೆ ಮತ್ತು ಕೆಲವು ಸಂಘರ್ಷಗಳಿಗೆ ಪರಿಹಾರ ಇರುವುದಿಲ್ಲ ಪರಿಸ್ಥಿತಿಯೂ ಸಹ ಅಂತಹ ಸಂಘರ್ಷಕ್ಕೆ ಕಾರಣವಾಗಿರುತ್ತದೆ ನಾವು ಇಂತಹ ಸಂಘರ್ಷಗಳನ್ನು ಆಸಕ್ತಿಯ ಸಂಘರ್ಷ ಎಂದು ಕರೆಯುತ್ತೇವೆ ವಯಸ್ಕರ ಆನಿಮೇಟೆಡ್ ಸರಣಿಯ ಸೌತ್ ಪಾರ್ಕ್ನ ಸೃಷ್ಟಿಕರ್ತರ ಬಗ್ಗೆ ನಾನು ಕೇಳಿದ್ದೇನೆ ಈ ಸರಣಿ ಸೃಷ್ಟಿಕರ್ತರು ಬಹಳ ಸುಲಭವಾದ ಸರಳ ಪರಿಕಲ್ಪನೆಯೊಂದಿಗೆ ನಾನು ಎಲ್ಲವನ್ನೂ ಬದಲಾಯಿಸಬಲ್ಲೆ ಎಂದುಕೊಂಡು ಬಂದರು ಮತ್ತು ಅವರು ತಮ್ಮ ಕಥೆಗಳಲ್ಲಿ ತಮ್ಮ ರಚನೆಯಲ್ಲಿ "ಆದರೆ" ಎನ್ನುವ ಪದವನ್ನು ಬಳಸಿ ಆಸಕ್ತಿ ಕುತೂಹಲವನ್ನು ಮೂಡಿಸಿದರು ಮತ್ತು ಇದನ್ನು ನಾನು ಸಹ ಓದಿದ್ದೇನೆ ಆದ್ದರಿಂದ ಇದು ಆದರೆ ಹಂತವಾಗಿದೆ ನಾನು ಇದನ್ನು ಡಿಸ್ನಿ ಸೃಜನಶೀಲ ವಿಧಾನದಲ್ಲಿ ಬಳಸಲಾಗುತ್ತದೆ ಎಂದು ಕೇಳಿದ್ದೇನೆ ಅವರು ಆದರೆ ಪದವನ್ನು ಸಂಘರ್ಷವನ್ನು ರಚಿಸಲು ಅನುಮಾನಗಳನ್ನು ಮೂಡಿಸಲು ಸವಾಲುಗಳನ್ನು ಸೃಷ್ಠಿಸಲು ಬಳಸುತ್ತಾರೆ ಕಥೆಗಳಲ್ಲಿನ ನಾಯಕ ಅದನ್ನು ಪರಿಹರಿಸಬಹುದು ಮತ್ತು ಅಂತಿಮವಾಗಿ ಅವನು ಸವಾಲು ಸಂಘರ್ಷ ಅಡೆತಡೆಗಳನ್ನು ನಿವಾರಿಸಿ ಕೆಟ್ಟ ವ್ಯಕ್ತಿಗಳ ಮೇಲೆ ಅಂತಿಮವಾಗಿ ವಿಜಯ ಸಾಧಿಸುತ್ತಾರೆ ಮತ್ತು ಸಂತೋಷದಿಂದಿರುತ್ತಾರೆ ಆದ್ದರಿಂದ ಇದು ಕಥೆಗಳಲ್ಲಿ ಹಾಗೂ ನಮ್ಮ ವಿನ್ಯಾಸ ಚಿಂತನೆಯ ಘಟಕದಲ್ಲೂ ನಿಜ ಹಾಗಾಗಿ ನಾನು ಅದನ್ನು ಆಸಕ್ತಿಯ ಸಂಘರ್ಷ ಎಂದು ಕರೆಯುತ್ತಿದ್ದೇನೆ ಏಕೆಂದರೆ ನಾವು ನೋಡುವ ಸಂಘರ್ಷವು ಸಾಕಷ್ಟು ಬಾರಿ ಇಬ್ಬರು ವ್ಯಕ್ತಿಗಳ ನಡುವೆ ಇಬ್ಬರು ನಟರ ನಡುವೆ ಅಥವಾ ಮನುಷ್ಯ ಮತ್ತು ವಸ್ತುವಿನ ನಡುವೆ ಅಥವಾ ಪ್ರಾಣಿಗಳ ನಡುವೆ ನಡೆಯಬಹುದು ಆದರೇ ನಿಖರವಾಗಿ ಇಂತದ್ದೇ ಎಂದು ಹೇಳುವಂತಿಲ್ಲ ಆದ್ದರಿಂದ ಸಾಮಾನ್ಯವಾಗಿ ಇಬ್ಬರ ಅಥವಾ ಎರಡರ ನಡುವೆ ಸಂಘರ್ಷವಿರುತ್ತದೆ ಎ ಪಕ್ಷವು ಒಂದು ನಿರ್ದಿಷ್ಟ ಕೆಲಸವಾಗಬೇಕೆಂದು ಬಯಸುತ್ತದೆ ಮತ್ತು ಬಿ ಪಕ್ಷವು ಬೇರೆ ಏನನ್ನಾದರೂ ಬಯಸುತ್ತಾರೆ ಹಾಗಾಗಿ ಅಲ್ಲಿ ಸಂಘರ್ಷವಿದೆ ಅದೇ ಎರಡು ಪಕ್ಷವು ಒಂದೇ ಕೆಲಸವಾಗಬೇಕೆಂದು ಬಯಸಿದರೆ ಯಾವುದೇ ಸಂಘರ್ಷವಿರುವುದಿಲ್ಲ ಮತ್ತು ಅವರೆಲ್ಲ ಸಂತೋಷದಿಂದಿರುತ್ತಾರೆ ಆದರೆ ಅವರು ಬೇರೆ ಬೇರೆ ವಿಷಯಗಳನ್ನು ಬಯಸಿದರೆ ಅದು ಸಂಘರ್ಷಕ್ಕೆ ಕಾರಣವಾಗುತ್ತದೆ ನಾವು 5 why ಪರಿಕಲ್ಪನೆಯನ್ನು ವಿವರಿಸುವಾಗ ಹಿಂದಿನ ಪ್ರಕರಣದಲ್ಲಿ ನೋಡಿದಂತೆ ಗ್ರಾಹಕನೊಬ್ಬ ತನ್ನ ವಾಹನವನ್ನು ಸರ್ವಿಸ್ ಮಾಡಿಸಲು ಸೇವಾ ಕೇಂದ್ರವು ತನ್ನ ಮನೆಯ ಹತ್ತಿರದಲ್ಲಿಯೇ ಇರಲೆಂದು ಬಯಸುತ್ತಾನೆ ಆದರೆ ವಾಹನಕ್ಕೆ ಸರ್ವಿಸ್ ಮಾಡುವ ವ್ಯಕ್ತಿಗಳನ್ನು ನಗರದಾದ್ಯಂತ ಇರಿಸಲು ಕಂಪನಿಗೆ ಬಹಳಷ್ಟು ಹಣ ಖರ್ಚಾಗುತ್ತದೆ ಮತ್ತು ಅದನ್ನು ಎಲ್ಲ ಕಡೆಯೂ ಕಂಪನಿ ಸ್ಥಾಪಿಸಲು ಸಾಧ್ಯವಾಗುವುದಿಲ್ಲ ಈಗ ನಾವು ಸಂಘರ್ಷದ ಕಡೆಗೆ ನೋಡೋಣ ಕಂಪೆನಿಯು ಹೆಚ್ಚಾಗಿ ಸಂಪನ್ಮೂಲಗಳನ್ನು ಹೊಂದಿದ್ದರೆ ಸಾಕಷ್ಟು ಸೇವಾ ಕೇಂದ್ರಗಳನ್ನು ನಿರ್ಮಿಸಬಹುದು ಮತ್ತು ಇಲ್ಲಿ ಯಾವುದೇ ರೀತಿಯ ಸಂಘರ್ಷವಿರುವುದಿಲ್ಲ ಹಾಗೂ ಇದು ಸುಲಭ ಪರಿಹಾರವಾಗಿದೆ ಕಂಪನಿಯು ಹಣವನ್ನು ಖರ್ಚು ಮಾಡಿ ಸೇವಾ ಕೇಂದ್ರಗಳನ್ನು ಸ್ಥಾಪಿಸಬಹುದು ಆದರೆ ಮತ್ತೆ ಅಲ್ಲಿ ತೊಡಕಿದೆ ಈಗ ಸೇವಾ ಕೇಂದ್ರಕ್ಕೆ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕಾಗುತ್ತದೆ ಮತ್ತು ಅವರಿಗೆ ತರಬೇತಿ ನೀಡಬೇಕು ಆದ್ದರಿಂದ ಇದು ಉದ್ಯಮಿಗಳಿಗೆ ಸವಾಲಿನ ಕೆಲಸವಾಗಿದೆ ಹಾಗಾಗಿ ನಾವು ಕಂಡುಕೊಳ್ಳುವ ಯಾವುದೇ ಪರಿಹಾರವು ಪರಿಪೂರ್ಣವಲ್ಲ ಆದ್ದರಿಂದ ವಿನ್ಯಾಸ ಚಿಂತಕರಾಗಿ ನಮ್ಮ ಕೆಲಸವೆಂದರೆ ಈ ಆಸಕ್ತಿದಾಯಕ ಸಂಘರ್ಷಗಳ ವಿಷಯವನ್ನು ಬಹಿರಂಗಪಡಿಸುವುದು ಮತ್ತು ಅವುಗಳನ್ನು ಪರಿಹರಿಸಬಹುದು ಮತ್ತು ನೀವು ನಿಮ್ಮ ಸುಂದರವಾದ ಪರಿಹಾರಗಳನ್ನು ಈ ಜಗತ್ತಿಗೆ ನೀಡಬಹುದು ಮತ್ತು ಅದರೊಂದಿಗೆ ನೀವು ಹೆಚ್ಚಿನ ನ್ಯೂನತೆಗಳನ್ನು ಕಂಡಷ್ಟು ಹೆಚ್ಚು ಸುಂದರವಾದ ಪರಿಹಾರವನ್ನು ಒದಗಿಸುವ ಒಂದು ಕರ್ಮ ಚಕ್ರದಂತೆ ಮತ್ತು ಈ ಚಕ್ರ ಸದಾ ಚಲಿಸುತ್ತಿರುತ್ತದೆ ಆದ್ದರಿಂದ ನಾವು ಬಹಳ ಸರಳವಾದ ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ಅದರಲ್ಲಿ ಆಸಕ್ತಿದಾಯಕವಾದದ್ದು ಅಲೆಕ್ಸಾಂಡ್ರಾ ಡುಮಾಸ್ ರವರ ಥ್ರೀ ಮಸ್ಕಿಟೀರ್ಸ್' Alexandra Dumas book called 'Three Musketeers' ಎಂಬ ಪುಸ್ತಕದ ಉದಾಹರಣೆಯನ್ನು ನೋಡೋಣ ಅನೇಕ ಚಲನಚಿತ್ರಗಳನ್ನು ನೋಡಲು ತೆಗೆದುಕೊಂಡರೆ ನೀವು ಈಗಲೂ ಪರದೆಯ ಮೇಲೆ ಮೂರು ಆಕೃತಿಗಳ ಛಾಯೇಯನ್ನು ನೋಡಬಹುದು ಇವು ಮೂವರು ಬಂದೂಕುಧಾರಿ ಸಿಪಾಯಿಗಳ ಮೂರು ಜನರ ಆಕೃತಿಯ ಬಿಂಬಗಳಾಗಿವೆ ನಿಮ್ಮ ಎಡಭಾಗದಲ್ಲಿರುವವನ ಆಕೃತಿ ಮುಖ್ಯ ಪಾತ್ರ ಕಥೆಯಲಿ ಹೆಚ್ಚು ಮಹತ್ವವಿಲ್ಲ ಆದರೆ ನನ್ನ ಕಥೆಯಲ್ಲಿ ಅವನು ಪೊರ್ಥೋಸ್ ಎಂಬ ಮುಖ್ಯ ಪಾತ್ರ ಮತ್ತು ಇತರೆ ಇಬ್ಬರು ವ್ಯಕ್ತಿಗಳು ಅಥೋಸ್ ಮತ್ತು ಅರಾಮಿಸ್ ಸೇರಿ ಮೂವರು ಬಂದೂಕುಧಾರಿ ಸಿಪಾಯಿಗಳಾಗುತ್ತರೆ ಹಾಗೂ ಗಡ್ಡಧಾರಿ ವ್ಯಕ್ತಿ ಪೋರ್ಥೋಸ್ ಒಬ್ಬ ಮಹಾನ್ ಖಡ್ಗಧಾರಿ ಮತ್ತು ಅವನು ಮೂವರಲ್ಲಿಯೇ ಬಹಳ ನಿಷ್ಠಾವಂತ ವ್ಯಕ್ತಿಯಾಗಿದ್ದಾನೆ ಹಾಗೂ ಬಹುಶಃ ಈ ಮೂವರಲ್ಲಿ ಇತರೆ ಇಬ್ಬರು ವ್ಯಕ್ತಿಗಳು ಅತ್ಯಂತ ಗಂಭೀರವಾಗಿರುವವರಂತೆ ಕಾಣಿಸುತ್ತಾರೆ ಆದರೆ ವಾಸ್ತವವಾಗಿ ಇವನು ಮಾತ್ರ ಕಾಮಿಕ್ ರಿಲೀಫ್ ಆಗಿ ತಮಾಷೆಯ ವ್ಯಕ್ತಿಯಾಗಿ ಕಾಣಿಸುತ್ತಾನೆ ನಾನು ಅವನನ್ನು ಇಷ್ಟಪಡುತ್ತೇನೆ ಅವನು ಅತ್ಯಂತ ತಮಾಷೆಯ ಗುಣಲಕ್ಷಣಗಳನ್ನು ಹೊಂದಿದ್ದ ಚಮತ್ಕಾರಿ ವ್ಯಕ್ತಿ ನಾನು ವಿವರಿಸಲು ಹೊರಟಿರುವ ನಮ್ಮ ಕಥೆಗೆ ಇದು ಮುಖ್ಯವಾದುದು ಅವನು ಯಾರೂ ತನ್ನನ್ನು ಮುಟ್ಟಲು ಇಷ್ಟಪಡುವುದಿಲ್ಲ ದೈಹಿಕವಾಗಿ ಯಾರಾದರೂ ಅವನನ್ನು ಮುಟ್ಟಿದರೆ ಅವನ ಕತ್ತಿಯು ಹೊರಬಂದು ಆ ವ್ಯಕ್ತಿ ತಲೆ ಹೊರಬೀಳುತ್ತದೆ ಇದು ಅವನನ್ನು ಸ್ಪರ್ಶಿಸುವ ವ್ಯಕ್ತಿಗೆ ಆಸಕ್ತಿದಾಯಕ ಪ್ರತಿಪಾದನೆಯಲ್ಲ ಆದರೆ ನೀವು ಬಯಸಿದರೆ ಆಸಕ್ತಿ ಸಂಘರ್ಷವಾಗುತ್ತದೆ ಈಗ ನೀವು ಅವನ ದರ್ಜಿ ಎಂದು ಕಲ್ಪಿಸಿಕೊಳ್ಳಿ ಮತ್ತು ಮತ್ತೊಂದು ಕಡೆ ಪೊರ್ಥೋಸ್ ಗೆ ಫ್ಯಾಶನ್ ಬಟ್ಟೆಗಳನ್ನು ಪ್ರೀತಿಸುವ ಗುಣಲಕ್ಷಣವನ್ನು ಕಾಣುತ್ತೇವೆ ಈಗ ನೀವು ಅವನ ದರ್ಜಿ ಮತ್ತು ನೀವು ಅವನ ಬಟ್ಟೆಗಳನ್ನು ಹೊಲಿಯಬೇಕಾದರೆ ನೀವು ಅವನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ ಮತ್ತು ನೀವು ಪೊರ್ಥೋಸ್ನಂತಹ ಕಟ್ಟುಮಸ್ತಾದ ವ್ಯಕ್ತಿಗೆ ಟೈಲರ್ ಆಗಿ ಅವನ್ನು ಮುಟ್ಟದೇ ಹೇಗೆ ಅವನ ಆಯಾಮಗಳನ್ನು ಟೇಪ್ನ ಸಹಾಯದಿಂದ ಅಳತೆ ಮಾಡಿ ಫ್ಯಾಶನ್ ಬಟ್ಟೆಗಳನ್ನು ಸಿದ್ಧಗೊಳಿಸುವಿರಿ ಒಂದು ವೇಳೆ ನೀವು ದರ್ಜಿಯಾಗಿದ್ದರೆ ನಾನು ನಿಮಗೆ ಮಾತ್ರ ಕರುಣೆ ತೋರಿಸುತ್ತೇನೆ ಏಕೆಂದರೆ ನೀವು ದರ್ಜಿಯಾಗಿ ಮುಂದೆ ನಿಮ್ಮ ಕೈಯಾರ ತುಂಬಾ ಅಹಿತಕರ ಪರಿಸ್ಥಿತಿಯನ್ನು ನಿಬಾಯಿಸುತ್ತೀರಿ ಆದ್ದರಿಂದ ಇದನ್ನು ಎರಡು ಪಕ್ಷಗಳ ನಡುವಿನ ಆಸಕ್ತಿಯ ಸಂಘರ್ಷ ಎಂದು ರೂಪಿಸೋಣ ಒಂದು ಪಕ್ಷ ಫ್ಯಾಷನಬಲ್ ಬಟ್ಟೆಗಳನ್ನು ಬಯಸುವ ಪೊರ್ಥೋಸ್ ಹಾಗೂ ಇನ್ನೊಂದು ಪಕ್ಷ ಅವನನ್ನು ಮುಟ್ಟದೆ ಅವನ ಅಳತೆ ಮಾಡಿ ಫ್ಯಾಷನಬಲ್ ಬಟ್ಟೆಗಳನ್ನು ಹೊಲೆದುಕೊಡುವ ದರ್ಜಿ ಅಂದರೆ ನೀವು ಚಿತ್ರಾತ್ಮಕ ಸ್ವರೂಪದಲ್ಲಿ ಸಂಘರ್ಷ ಹೇಗೆ ಕಾಣುತ್ತದೆ ಎಂಬುದನ್ನು ನೋಡೋಣ ನೀವು ಪೊರ್ಥೋಸ್ನ ದರ್ಜಿ ಮತ್ತು ನಿಮ್ಮ ಇತ್ಯರ್ಥಕ್ಕೆ ಅಳತೆಯ ಟೇಪ್ ಇದೆ ಮತ್ತು ಇದು ನಿಮ್ಮ ಆಯ್ಕೆಯ ಮುಖ್ಯ ಸಾಧನ ಆದ್ದರಿಂದ ನಿಮಗೆ ಎರಡು ಆಯ್ಕೆಗಳಿವೆ ನೀವು ನಿಮ್ಮ ಅಳತೆ ಟೇಪ್ ಬಳಸಿ ನಿಮ್ಮ ಅಳತೆಗಳನ್ನು ತೆಗೆದುಕೊಳ್ಳುವುದು ಅಥವಾ ನಿಮ್ಮ ಅಳತೆ ಟೇಪ್ ಬಳಸದೆ ನಿಮ್ಮ ಅಳತೆಗಳನ್ನು ತೆಗೆದುಕೊಳ್ಳುವುದು ನೀವು ಅವನ್ನು ಹೇಗೆ ಅಂದಾಜಿಸಬಹುದು ನೀವು ನನಗೆ ತಿಳಿದಿರುವ ಅನುಭವಿ ದರ್ಜಿ ನಿಮ್ಮ ಬಳಿ ಆನೇಕ ವರ್ಷಗಳ ಅನುಭವ ಇರುವುದರಿಂದ ನೀವು ಜನರನ್ನು ನೋಡಿ ಅವರನ್ನು ಕಣ್ಣಳತೆಯಲ್ಲಿಯೇ ಅಂದಾಜು ಮಾಡುವಂತೆ ಆ ಖಡ್ಗಧಾರಿಯ ಅಳತೆಗಳನ್ನು ಬರೆದುಕೊಳ್ಳುತ್ತೀರಿ ಸರಿ ಆದರೆ ಮುಂದೆ ಏನಾಗುತ್ತದೆ ಎಂದರೆ ನೀವು ಅಳತೆಯ ಟೇಪ್ ಬಳಸದಿದ್ದರೆ ಆ ಪ್ರಕರಣವನ್ನು ವಾದಕ್ಕೆ ತೆಗೆದುಕೊಳ್ಳೋಣ ನೀವು ಅಳತೆ ಟೇಪ್ ಅನ್ನು ಬಳಸಬೇಡಿ ಬಳಸಬೇಡಿ ಎಂದು ಹೇಳುತ್ತಿದ್ದೇನೆ ನಿಮ್ಮ ವಿಶಾಲ ಅನುಭವ ಮತ್ತು ನೀವು ಹಸಿರು ಬಣ್ಣದಲ್ಲಿ ನೋಡಬಹುದಾದ ಉತ್ತಮ ಭಾಗವೆಂದರೆ ಯಾವುದೇ ಸ್ಪರ್ಶವಿಲ್ಲದೆ ಅಳತೆ ಮಾಡುತ್ತಿರುವ ದರ್ಜಿ ನಿಮ್ಮ ವಿಶಾಲ ಅನುಭವ ಮತ್ತು ನೀವು ನೋಡಬಹುದಾದ ಉತ್ತಮ ಭಾಗವೆಂದರೆ ಯಾವುದೇ ಸ್ಪರ್ಶವಿಲ್ಲದೆ ಅಳೆಯುವುದು ಅದ್ಭುತವಾಗಿದೆ ಇದು ಪೋರ್ಥೋಸ್ ಹೊಂದಿರುವ ಒಂದು ಷರತ್ತನ್ನು ತೃಪ್ತಿಪಡಿಸುತ್ತದೆ ಆದರೆ ಯಾವುದೇ ಸ್ಪರ್ಶವಿಲ್ಲದೆ ನಿಮ್ಮ ವಿಶಾಲ ಅನುಭವದಿಂದ ಕಣ್ಣಳತೆಯಲ್ಲಿಯೇ ಅಂದಾಜು ಮಾಡಿ ಹೊಲೆದ ಬಟ್ಟೆಗಳು ಕೆಟ್ಟ ಬಟ್ಟೆಗಳು ಮತ್ತು ಅದು ನಮ್ಮ ಶ್ರೀ ಪೊರ್ಥೋಸ್ಗೆ ಸರಿಯಾಗಿ ಹೊಂದುತ್ತಿಲ್ಲ ಈಗ ನೀವು ಅವನ್ನು ಇಷ್ಟಪಡುವಿರಿ ಏಕೆಂದರೆ ನೀವು ಅವನಿಗೆ ಕೆಟ್ಟ ಬಟ್ಟೆಗಳನ್ನು ಹೊಲಿದಿದ್ದೀರಿ ಹಾಗಾದರೆ ಅವನು ಏನು ಮಾಡುತ್ತಾನೆ ಅವನು ತನ್ನ ಕತ್ತಿಯನ್ನು ಹೊರತೆಗೆಯುತ್ತಾನೆ ನಿಮ್ಮ ತಲೆ ಹೋಗುತ್ತದೆ ಹಾಗಾಗಿ ಇದು ಉತ್ತಮ ಪ್ರಸ್ತಾಪವಲ್ಲ ಬೇರೆ ಸನ್ನಿವೇಶವನ್ನು ಪರಿಗಣಿಸೋಣ ಈಗ ನೀವು ಅಳತೆ ಟೇಪ್ ಅನ್ನು ಬಳಸುತ್ತೀರಿ ಮತ್ತು ನೀವು ಹೋಗಿ ಶ್ರೀ ಪೊರ್ಥೋಸ್ನಿಂದ ಅಳತೆಯನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅದರ ಪರಿಣಾಮವಾಗಿ ಇದನ್ನು ಹಸಿರು ಪೆಟ್ಟಿಗೆಯಿಂದ ನಿರೂಪಿಸಲಾಗಿದೆ ಅಳತೆಗಳು ಸಂಪೂರ್ಣವಾಗಿ ಪರಿಪೂರ್ಣವಾಗಿದ್ದು ಚೆನ್ನಾಗಿ ಹೊಲೆದುಕೊಟ್ಟಾಗ ಶ್ರೀ ಪೋರ್ಥೋಸ್ ಗೆ ಸಂತೋಷವಾಗುತ್ತದೆ ಏಕೆಂದರೆ ಬಟ್ಟೆಗಳು ಚೆನ್ನಾಗಿ ಹೊಂದುಕೊಳ್ಳುತ್ತವೆ ಆದರೆ ಅಳತೆ ಪ್ರಕ್ರಿಯೆಯಲ್ಲಿ ನೀವು ಅವನನ್ನು ಮುಟ್ಟಿದ್ದೀರಿ ಮತ್ತು ನಿಮ್ಮ ತಲೆದಂಡ ಅವನ ಬಟ್ಟೆಗಳು ಚೆನ್ನಾಗಿ ಹೊಲಿಯಲ್ಪಟ್ಟಿದೆಯೇ ಅಥವಾ ಇಲ್ಲವೇ ಎಂದು ನೀವು ಎಂದಿಗೂ ಕಂಡುಹಿಡಿಯುವುದಿಲ್ಲ ಇದರಿಂದ ವಿನ್ಯಾಸಕರು ವಿನ್ಯಾಸ ಚಿಂತಕರಾಗಿ ನಾವು ದುರಾಸೆಯ ಜನರು ಮಾತನಾಡುವ ರೀತಿಯಲ್ಲಿ ನಾವು ಅವನ್ನು ಮುಟ್ಟದೆ ಅಳತೆಗಳು ಪರಿಪೂರ್ಣವಾಗಬೇಕೆಂದು ಬಯಸುತ್ತೇವೆ ಇವು ಎರಡು ದೃಷ್ಟಿಕೋನಗಳಿಂದ ಬಂದಿದೆ ಹಾಗಾಗಿ ನೀವು ಉತ್ತಮ ಬಟ್ಟೆಗಳಿಗಾಗಿ ಪರಿಪೂರ್ಣವಾಗಿರುವ ಅಳತೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಪೊರ್ಥೋಸ್ನ್ನು ಸಂತೋಷವಾಗಿಡಲು ನೀವು ಅವನನ್ನು ಮುಟ್ಟಲುಬಾರದು ಹಾಗಾಗಿ ಎರಡು ಮಾನದಂಡಗಳು ಈ ಸಮಸ್ಯೆಯಲ್ಲಿ ನೀವು ಬಯಸುತ್ತಿರುವ ಫಲಿತಾಂಶವನ್ನು ನಿಮಗೆ ನೀಡುತ್ತದೆ ಈ ಸಂಘರ್ಷವನ್ನು ನೀವು ಪರಿಹರಿಸಬೇಕು ಆದರೆ ನೀವು ನೋಡುವಂತೆ ಅಳತೆ ಟೇಪ್ ಬಳಸಿದರೂ ನಿಮ್ಮ ತಲೆ ಹೋಗುತ್ತದೆ ಮತ್ತು ನೀವು ಅಳತೆ ಟೇಪ್ ಅನ್ನು ಬಳಸದಿದ್ದರೂ ನಿಮ್ಮ ತಲೆ ಹೋಗುತ್ತದೆ ನೀವು ಈ ಸನ್ನಿವೇಶವನ್ನು ಪರಿಹರಿಸಬೇಕು ಅದೃಷ್ಟವಶಾತ್ ನಾವು ಕೇವಲ ಅನುಕರಿಸುತ್ತಿದ್ದೇವೆ ನಾವು ಇದನ್ನು ನಿಜವಾಗಿ ಮಾಡುತ್ತಿಲ್ಲ ಆದ್ದರಿಂದ ನಿಮ್ಮ ತಲೆ ಇನ್ನೂ ಇರುವಲ್ಲಿಯೇ ಇದೆ ಆದ್ದರಿಂದ ಈ ಕ್ಷಣದಲ್ಲಿ ನೀವು ಬಹುಶಃ ಯೋಚಿಸಬಹುದಾದ ಕೆಲವು ಪರಿಹಾರಗಳು ಅವನ ಬಳಿ ಹಳೆಯ ಬಟ್ಟೆಗಳಿದ್ದರೆ ಅದನ್ನು ತೆಗೆದುಕೊಂಡು ಅದರ ಅಳತೆಗೆ ಹೊಸ ಬಟ್ಟೆಯನ್ನು ಅವನಿಗೆ ಹೊಲೆದು ಕೊಡುವುದು ಮತ್ತು ಅದು ಬಹುಶಃ ಸಮಸ್ಯೆಯನ್ನು ಪರಿಹರಿಸುತ್ತದೆ ಇದು ಅದ್ಭುತವಾಗಿದೆ ಹಾಗಾಗಿ ನಾವು ಹಳೆಯ ಬಟ್ಟೆಗಳ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಬಹುದು ಮತ್ತು ಬಹುಶಃ ಇದು ಸಮಸ್ಯೆಯನ್ನು ಪರಿಹರಿಸುತ್ತದೆ ಹಾಗಾದರೆ ಪೊರ್ಥೋಸ್ ನ ಹಿಂದಿನ ಹಳೆಯ ಬಟ್ಟೆಗಳನ್ನು ಯಾರು ಹೊಲಿದು ಕೊಟ್ಟರು ಎಂದು ಯೋಚಿಸಿ ಆಶ್ಚರ್ಯವಾಯಿತು ಹಾಂ ಇದು ಉತ್ತರಿಸಲೇಬೇಕಾದ ಪ್ರಶ್ನೆ ಇದು ಮತ್ತೆ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ನೀವು ಒಂದರ ಪರಿಹರವನ್ನು ಪಡೆದಂತೆ ಮತ್ತೆ ಇನ್ನೊಂದು ಸಮಸ್ಯೆಯನ್ನು ಪಡೆದುಕೊಂಡಿದ್ದೀರಿ ಹಾಗಾಗಿ ನೀವು ಇದೇ ರೀತಿ ಮುಂದುವರಿಯುತ್ತಿದ್ದರೆ ಅದು ಮುಂದಿನ ಪರಿಹಾರವನ್ನು ಸೂಚಿಸುತ್ತದೆ ಅವನ ಇನ್ನೊಂದು ಚಮತ್ಕಾರಿ ಗುಣವೆಂದರೆ ಅವನು ಆಹಾರ ಪ್ರಿಯ ಮತ್ತು ವೈನ್ ಪ್ರಿಯ ಕೂಡ ಹಾಗಾಗಿ ನನ್ನ ಪರಿಹಾರವೆನೆಂದರೆ ನೀವು ಅವನಿಗೆ ಸಂಪೂರ್ಣವಾಗಿ ವೈನ್ ಕೂಡಿಸಿ ಮತ್ತಿನಿಂದ ಅವನು ಇನ್ನು ಮುಂದೆ ಚಲಿಸಲು ಸಾಧ್ಯವಿಲ್ಲ ಎನ್ನುವಾಗ ನೀವು ಅವನನ್ನು ಸ್ಪರ್ಶಿಸುತ್ತಿದ್ದೀರಾ ಅಥವಾ ಇಲ್ಲವೋ ಎಂದು ಅವನಿಗೆ ಪತ್ತೆಹಚ್ಚಲು ಸಾಧ್ಯವಿಲ್ಲ ಅವನಿಗೆ ಯಾವುದೂ ನೆನಪಿರುವುದಿಲ್ಲ ಎಂದಾಗ ನಂತರ ನೀವು ಹೋಗಿ ನಿಮ್ಮ ಅಳತೆಗಳನ್ನು ತೆಗೆದುಕೊಳ್ಳಬಹುದು ಇದು ಮತ್ತೊಂದು ಪರಿಹಾರವಾಗಿದೆ ನೀವು ಅಳತೆ ಟೇಪ್ ಅನ್ನು ಬಳಸಿ ನಿಮ್ಮ ಅಳತೆಗಳು ಪರಿಪೂರ್ಣವಾಗಿವೆ ಮತ್ತು ನೀವು ಅವನನ್ನು ಮುಟ್ಟಿದ್ದೀರಿ ಆದರೆ ನೀವು ಅವನನ್ನು ಮುಟ್ಟಿದ್ದೀರಿ ಎಂದು ಅವನಿಗೆ ತಿಳಿದಿಲ್ಲ ಆದ್ದರಿಂದ ಈ ರೀತಿಯಲ್ಲಿ ನೀವು ಗ್ರಾಹಕರನ್ನು ತೃಪ್ತಿಪಡಿಸಿದ್ದೀರಿ ನೀವು ಅವನ್ನು ಮುಟ್ಟಲಿಲ್ಲ ಎಂದು ಅವನು ಭಾವಿಸುತ್ತಾನೆ ಆದರೆ ನೀವು ನಿಮ್ಮ ಅಳತೆಗಳನ್ನು ಪಡೆದುಕೊಂಡಿದ್ದೀರಿ ಪೊರ್ಟೊಸ್ ಪಾತ್ರದ ಮತ್ತಷ್ಟು ಗುಣಗಳನ್ನು ನೀವು ತಿಳಿದಂತೆ ನೀವು ಸಾಮಾನ್ಯವಾಗಿ ಹೆಚ್ಚಿನ ಪರಿಹಾರವನ್ನು ಪಡೆಯಬಹುದು ಹಾಗೇ ಅವನ ಪಾತ್ರದ ಮತ್ತೊಂದು ಗುಣಲಕ್ಷಣ ಅವನು ಸ್ತ್ರೀ ಲೋಲನಾಗಿದ್ದು ಅವನು ಒಂದೇ ಸಮಯದಲ್ಲಿ ಅನೇಕ ಮಹಿಳೆಯರ ಜೊತೆಗೆ ಸಂಬಂಧವನ್ನು ಹೊಂದಿರುತ್ತಾನೆ ಹಾಗಾಗಿ ಅವನ್ನು ಅಳತೆ ಮಾಡಲು ನೀವು ಅವನ ಉಪಪತ್ನಿಗಳಲ್ಲಿ ಒಬ್ಬರಿಗೆ ತರಬೇತಿ ನೀಡಬಹುದು ಮತ್ತು ಅವನು ಆ ಮಹಿಳೆಗೆ ತನ್ನನು ಸ್ಪರ್ಶಿಸಲು ಅನುವು ಮಾಡಿಕೊಡುತ್ತಾನೆ ಹಾಗೂ ನೀವು ನಿಖರವಾದ ಅಳತೆಯನ್ನು ಪಡೆಯಬಹುದು ಈ ರೀತಿಯಲ್ಲಿ ನೀವು ಅವನನ್ನು ಮುಟ್ಟದೆ ಅಳತೆ ತೆಗೆದುಕೊಂಡ ಹಾಗೂ ಆಯ್ತು ಸ್ಪಷ್ಟ ನಿಖರವಾದ ಅಳತೆವು ಸಿಕ್ಕಿತು ನೀವು ಅಳತೆ ಮಾಡಲು ಮಹಿಳೆ ಒಬ್ಬರಿಗೆ ತರಬೇತಿ ನೀಡಿದ್ದೀರಿ ಆದ್ದರಿಂದ ರಾಜಿಯಾಗದ ಮಾನದಂಡಗಳಾದ R1 ಮತ್ತು R2 ಈ ಎರಡು ಮಾನದಂಡಗಳು ತೃಪ್ತಿಗೊಂಡಿದೆ ಈ ಪ್ರಕರಣದಲ್ಲಿ ದರ್ಜಿಯು ಕನ್ನಡಿ ಪ್ರತಿಫಲನ ಪರಿಹಾರವನ್ನು ಅಳವಡಿಸಿಕೊಂಡಿದ್ದಾನೆ ಈ ರೀತಿಯಲ್ಲಿ ಯಾವುದೇ ಸ್ಪರ್ಶವಿಲ್ಲದೆ ನೀವು ಪೋರ್ತೋಸ್ನನ್ನು ತನ್ನ ಸುತ್ತ ಸುತ್ತಲು ಕೇಳಬೇಕು ಮತ್ತು ಅವನು ಅವನ ಅಳತೆಗಳನ್ನು ನಿಖರವಾಗಿ ಮಾಡುತ್ತಾನೆ ಅವನು ನಿಮ್ಮ ಜೊತೆ ವಾದಿಸಬಹುದು ಆದರೆ ಇದು ದರ್ಜಿಯ ಕೆಲಸವನ್ನು ಸರಾಗ ಮಾಡುವ ಉತ್ತಮ ಪರಿಹಾರವಾಗಿದೆ ಈಗ ವಿವರಿಸಿದ ಒಂದು ಉದಾಹರಣೆಯು ಇದ್ದಕ್ಕಿದ್ದಂತೆ ಆವಿಷ್ಕಾರಕ ಕಾಣಿಸಿಕೊಂಡ ಎಂಬ ಜೆನೆರಿಕ್ ಅಲ್ಟಿಸುಲರ್ ರವರ ಪುಸ್ತಕದಲ್ಲಿದೆ ಇದು ಒಂದು ಮೋಜಿನ ಸಮಸ್ಯೆಯಾಗಿದ್ದು ನಾನು ಇದನ್ನು ನಿಮ್ಮ ಗಮನಕ್ಕೆ ತರಲು ಬಯಸುತ್ತೇನೆ ಮತ್ತು ನಿಮಗಾಗಿ ಆಸಕ್ತಿಯ ಸಂಘರ್ಷವನ್ನು ಹೈಲೈಟ್ ಮಾಡಲಾಗಿದೆ ನಾವು ಈಗಾಗಲೇ ನೋಡಿದಂತೆ ಮತ್ತೊಂದು ಉದಾಹರಣೆಯನ್ನು ಈಗ ನೋಡೋಣ ನಾವು ಈ ಸಮಯದಲ್ಲಿ ಆಸಕ್ತಿಯ ಸಂಘರ್ಷದ ದೃಷ್ಟಿಕೋನದಿಂದ ಅದನ್ನು ನೋಡುತ್ತಿದ್ದೇವೆ ಏಕೆಂದರೆ ನಾವು ಈಗಾಗಲೇ ಈ ಸಮಸ್ಯೆಗೆ 5 ಏಕೆ ಪ್ರಶ್ನೆಗಳನ್ನು ಅನ್ವಯಿಸಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ಸಂಘರ್ಷದ ಕಾರಣ ಯಾವುದು ಎಂದು ನಾವು ನೋಡುತ್ತಿದ್ದೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಪ್ರಕರಣವನ್ನು ನೀವು ನೆನಪಿಸಿಕೊಂಡರೆ ನಾವು ಈ ವಿದ್ಯಾರ್ಥಿಯನ್ನು ಪ್ರತಿ ಬಾರಿಯೂ ತಡವಾಗಿ ತೋರಿಸುತ್ತಿದ್ದೆವು ಮತ್ತು ನಾನು ಯಾಕೆ ಎಂದು ಕೇಳಿದೆ ನಾವು ಇನ್ನೂ ಮೂರನೇ ಹಂತದವರೆಗೆ ಹೋಗಬಹುದು ಆದರೆ ನಾವು ಎರಡನೇ ಹಂತವನ್ನು ಗಣನೆಗೆ ತೆಗೆದುಕೊಳ್ಳುತ್ತಿದ್ದೇವೆ ಅಲ್ಲಿ ಅವನು ತಡವಾಗಿ ಬಂದಿದ್ದಾನೆ ಏಕೆಂದರೆ ಅವನು ತಡವಾಗಿ ಮಲಗಿದ್ದಾನೆ ಅದಕ್ಕಾಗಿಯೇ ಅವನ್ನು ತಡವಾಗಿ ತೋರಿಸಲಾಗಿದೆ ಒಂದು ವೇಳೆ ಅವನು ಬೇಗನೆ ಎಚ್ಚರಗೊಂಡಿದ್ದರೆ ಅವನು ಸಮಯಕ್ಕೆ ಸರಿಯಾಗಿ ಬರುತ್ತಿದ ಹಾಗಾಗಿ ಇದು ತುಂಬಾ ಸರಳವಾಗಿದೆ ಇದರಲ್ಲಿ ಯಾವುದೇ ಸಂಘರ್ಷವಿಲ್ಲ ಸಮಯಕ್ಕೆ ಸರಿಯಾಗಿ ಬರಲು ಅವನು ಬೇಗನೆ ಎಚ್ಚರಗೊಳ್ಳಬೇಕು ಇದು ಅಷ್ಟೇ ಸರಳವಾಗಿದೆ ಆದಾಗ್ಯೂ ಅವರು ಹಲವು ಗಡುವುಗಳನ್ನು ಹೊಂದಿದ್ದರಿಂದ ಅವರು ತಡವಾಗಿ ನಿದ್ರಿಸುತ್ತಿದ್ದಾರೆ ಎಂದು ನಮಗೆ ತಿಳಿದಿದೆ ಹಾಗಾಗಿ ಇದು ಅವನಿಗೆ ಹಲವಾರು ಗಡುವನ್ನು ಹೊಂದಿರುವ ಸಂಘರ್ಷವಾಗಿದೆ ಮತ್ತು ಈ ಕಾರಣದಿಂದ ಅವನು ಎಂದಿಗೂ ಬೇಗನೆ ಮಲಗಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಪೋರ್ಥೋಸ್ನ ದರ್ಜಿ ಜೊತೆ ನೀವು ನೋಡಿದ ನನ್ನ ಚಿತ್ರಾತ್ಮಕ ಸ್ವರೂಪದಲ್ಲಿ ನಾನು ವ್ಯಾಖ್ಯಾನಿಸಿರುವ ಸಂಘರ್ಷವು ಈ ರೀತಿಯಲ್ಲಿದೆ ಇಲ್ಲಿ ನಮ್ಮ ನಿಯಂತ್ರಣದಲ್ಲಿರುವುದು ನಿದ್ರೆಗೆ ಹೋಗುವ ಸಮಯ ಮತ್ತು ವಿದ್ಯಾರ್ಥಿ ಹಾಗಾಗಿ ಅವನು ತಡವಾಗಿ ನಿದ್ರೆಗೆ ಹೋಗುತ್ತಾನೆ ಧನಾತ್ಮಕ ಅಂಶವೆಂದರೆ ಅವನ ಕೋರ್ಸ್ ಗಡುವು ತೃಪ್ತಿದಯಕವಾಗಿದೆ ಆದ್ದರಿಂದ ಅವನು ಚಿಂತಿಸಬೇಕಾಗಿಲ್ಲ ಆದರೆ ಅವನು ನನ್ನೊಂದಿಗೆ ವ್ಯವಹಾರಿಸಬೇಕು ಏಕೆಂದರೆ ಅವನು ಪ್ರತಿ ಬಾರಿಯೂ ತರಗತಿಗೆ ತಡವಾಗಿ ಬರುತ್ತಾನೆ ಏಕೆಂದರೆ ಈ ಎಲ್ಲಾ ಕೋರ್ಸ್ನ ಗಡುವು ಅವನ ಕುತ್ತಿಗೆ ಹಾಕಲಾಗುತ್ತದೆ ಹಾಗಾಗಿ ಸನ್ನಿವೇಶ ಒಂದರಲ್ಲಿ ನಾವು ನಿದ್ರೆಯ ಸಮಯವನ್ನು ಬದಲಾಯಿಸಿದರೆ ಅವನು ಬೇಗನೆ ಎಚ್ಚರಗೊಳ್ಳುತ್ತಾನೆ ಅದ್ಭುತವಾಗಿದೆ ಅವನು ಸಮಯಕ್ಕೆ ಸರಿಯಾಗಿ ತರಗತಿಗೆ ಬರುತ್ತಾನೆ ಎಂದಾಗ ನಾನು ಒಬ್ಬ ಪ್ರೊಫೆಸರ್ ಆಗಿ ಸಂತೋಷಿಸುತ್ತೇನೆ ಹೇಗಾದರೂ ಅವನು ಇತರ ಕೋರ್ಸಿಗೆ ಸಮಯಕ್ಕೆ ಸರಿಯಾಗಿ ಹೋಗದಿದ್ದರೆ ಇತರ ಪ್ರಾಧ್ಯಾಪಕರು ಅದನ್ನು ಇಷ್ಟಪಡುವುದಿಲ್ಲ ಹಾಗೂ ಬಹುಶಃ ಅವನು ಪದವಿ ಆಸೆಯನ್ನು ಮರೆತು ಬಿಡುವಂತ ಪರಿಸ್ಥಿತಿ ಅವನ ಕುತ್ತಿಗೆಗೆ ಬಂದಾಗ ಅವನು ಮಾತನಾಡಲೇಬೇಕಾಗುತ್ತದೆ ಆದ್ದರಿಂದ ನಾವು ವ್ಯಾಖ್ಯಾನಿಸಿದಂತೆ ಸಂಘರ್ಷವೆಂದರೆ ಅವನು ಸಮಯಕ್ಕೆ ಸರಿಯಾಗಿ ತರಗತಿಗೆ ಬರುವ ಈ ಎರಡೂ ಮಾನದಂಡಗಳನ್ನು ಪೂರೈಸಬೇಕು ನಾನು ಅವನನ್ನು ತರಗತಿಗೆ ತಡವಾಗಿ ಬರುವುದನ್ನು ನೋಡಲು ಬಯಸುವುದಿಲ್ಲ ಏಕೆಂದರೆ ಅವನು ತರಗತಿಯ ಪ್ರಾರಂಭದಲ್ಲಿ ಯಾವುದಾದರೂ ಪ್ರಮುಖ ವಿಷಯವನ್ನು ಕಳೆದುಕೊಳ್ಳಬಹುದು ಅದೇ ಸಮಯಕ್ಕೆ ಅವನು ತನ್ನ ಕೋರ್ಸ್ ಗಡುವನ್ನು ತೃಪ್ತಿಪಡಿಸದೇ ತಪ್ಪಿಸಿಕೊಳ್ಳಬಾರದು ಆದ್ದರಿಂದ ವಿನ್ಯಾಸ ಚಿಂತನೆಯ ಪರಿಹಾರವು ಇದನ್ನು ಪರಿಹರಿಸಬೇಕು ಮತ್ತು ನಾವು ಇದನ್ನೇ ಬಯಸುತ್ತೇವೆ ಈ ಸಮಸ್ಯೆಯನ್ನು ಪರಿಹರಿಸಲು ನೀವು ಸೂಚಿಸುವ ಯಾವುದೇ ಪರಿಹಾರವು ಈ ಎರಡೂ ಮಾನದಂಡಗಳನ್ನು ಪೂರೈಸಬೇಕಾಗುತ್ತದೆ ಎಲ್ಲಾ ಕೋರ್ಸ್ ಗಡುವನ್ನು ತೃಪ್ತಿಪಡಿಸಿದ ಮಾನದಂಡ R1 ಮತ್ತು ಅವನು ಸಮಯಕ್ಕೆ ಸರಿಯಾಗಿ ನನ್ನ ತರಗತಿಗೆ ಬರುವ ಮಾನದಂಡ R2 ಹಾಗಾಗಿ ನಾವು ಹೈಲೈಟ್ ಮಾಡಿದಂತೆ ಇದು ಸಂಘರ್ಷವಾಗಿದೆ ಆದ್ದರಿಂದ ಈ ಸಂಘರ್ಷವನ್ನು ತಿಳಿಸಲು ಇದು ಒಂದು ದೃಶ್ಯ ಮಾರ್ಗವಾಗಿದೆ ಅದನ್ನು ಯಾರಿಗಾದರೂ ಪ್ರದರ್ಶಿಸುವುದು ಸುಲಭ ಆದ್ದರಿಂದ ನೀವು ಸಂಘರ್ಷ ಎಂದರೇನು ಇದನ್ನು ಈ ರೀತಿ ಸೆಳೆಯುವುದು ಸುಲಭ ಮತ್ತು ಅದನ್ನು ಯಾರಿಗಾದರೂ ವಿವರಿಸುವುದು ಸಹ ತುಂಬಾ ಸುಲಭ ಮತ್ತು ಅವರು ಅದನ್ನು ಬಣ್ಣಗಳಲ್ಲಿ ನೋಡಬಹುದು ಹೌದು ಹಸಿರು ನನಗೆ ಬೇಕಾದ ವಿಷಯ ಮತ್ತು ಕೆಂಪು ನನಗೆ ಬೇಡ ಅವನು ಇದನ್ನು ಮಾಡಲು ಬೇಗನೆ ನಿದ್ರೆಗೆ ಹೋಗಬೇಕಾಗುತ್ತದೆ ಆದ್ದರಿಂದ ನೀವು ಇದನ್ನು ನಿಜವಾಗಿಯೂ ಮಾಡಬಹುದು ಈ ಮಾದರಿಯನ್ನು ಎಲಿಮೆಂಟ್ ನೇಮ್ ವ್ಯಾಲ್ಯೂ ENV Element Name Value ಎಂದು ಕರೆಯಲಾಗುತ್ತದೆ ಹಾಗಾಗಿ ಎಲ್ಲಾ ಅಂಶಗಳನ್ನು ಮತ್ತು ಇದರ ಮೌಲ್ಯಗಳನ್ನು ವಿವರಿಸಲಾಗಿದೆ ಹಾಗೂ ಹೆಸರುಗಳನ್ನು ಸಹ ನೀಡಲಾಗುತ್ತದೆ ಆದ್ದರಿಂದ ಸಂಘರ್ಷವನ್ನು ವಿವರಿಸುವ ಎಲಿಮೆಂಟ್ ನೇಮ್ ವ್ಯಾಲ್ಯೂ ವಿಧಾನದಿಂದ ನಾವು ಇದನ್ನು ಅರ್ಥೈಸುತ್ತೇವೆ ಆದ್ದರಿಂದ ಸಂಘರ್ಷವನ್ನು ಅರ್ಥಮಾಡಿಕೊಳ್ಳಲು ಇದು ಉತ್ತಮ ಮಾದರಿಯಾಗಿದೆ ಇದನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ನೋಡಲು ನೀವು ನಿಮ್ಮದೇ ಆದ ಕೆಲವು ಆಭ್ಯಾಸಗಳನ್ನು ಮಾಡಬಹುದು ಮುಂದಿನ ವಾರ ನಾನು ಉತ್ತರಗಳನ್ನು ಪೋಸ್ಟ್ ಮಾಡುತ್ತೇನೆ ಮುಂದಿನ ಬಾರಿ ನಾವು ಭೇಟಿಯಾದಾಗ ಉತ್ತರಗಳನ್ನು ಚರ್ಚಿಸೋಣ ನಮ್ಮಲ್ಲಿ ಕೆಲವು ಅಭ್ಯಾಸಗಳಿವೆ ನಾನು ನಿಮಗೆ 3 ಸಮಸ್ಯೆಗಳನ್ನು ನೀಡಲಿದ್ದೇನೆ ನೀವು ಒಂದನ್ನು ಆಯ್ಕೆ ಮಾಡಬಹುದು ಅಭ್ಯಾಸಕ್ಕಾಗಿ 2ಅನ್ನು ಆಯ್ಕೆ ಮಾಡಬಹುದು ನಿಮಗೆ ತುಂಬಾ ವಿಶ್ವಾಸವಿದ್ದರೆ ನೀವು 3ನೇಯದಕ್ಕೆ ಹೋಗಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಬಹುದು ಇವುಗಳು ನಾನು ವಿವರಿಸುವ 3 ಸಮಸ್ಯೆಗಳು ಮತ್ತು ನೀವು ಮೊದಲು ಸಮಸ್ಯೆಯ ಬಹು ಏಕೆ ವಿಶ್ಲೇಷಣೆ ಮಾಡಿ ಮತ್ತು ನಂತರ ಸಮಸ್ಯೆಯ ಆಸಕ್ತಿಯ ಸಂಘರ್ಷವನ್ನು ವಿಶ್ಲೇಷಣೆ ಮಾಡಬಹುದು ಆದ್ದರಿಂದ ಪರಿಹರಿಸಬೇಕಾದ ನಿಖರವಾದ ಸಮಸ್ಯೆಗಳು ಯಾವುವು ಎಂದು ನೀವು ಲೆಕ್ಕಾಚಾರ ಮಾಡುತ್ತೀರಿ ಅಥವಾ ನೀವು ಎಲ್ಲಾ ಸಮಸ್ಯೆಗಳನ್ನು ಕಂಡುಹಿಡಿಯಬಹುದು ಮತ್ತು ಎಲ್ಲಾ ಬಹು ಏಕೆ ಪ್ರಶ್ನೆಯನ್ನು ವಿವಿಧ ದಿಕ್ಕುಗಳಲ್ಲಿ ಮಾಡಬಹುದು ಮತ್ತು ನಿಮ್ಮ ಜೀವನವನ್ನು ಸಂಕೀರ್ಣಗೊಳಿಸಬಹುದು ಮತ್ತು ಎಲ್ಲವನ್ನೂ ಹೇಗೆ ಪರಿಹರಿಸಬಹುದು ಎಂಬುದನ್ನು ನೋಡಬಹುದು ಬಹು ಏಕೆ ಪ್ರಶ್ನೆ ಮತ್ತು ಸಂಘರ್ಷಗಳ ವಿಷಯದಲ್ಲಿ ಹೇಗೆ ಯೋಚಿಸಬೇಕು ಎಂಬುದರ ಬಗ್ಗೆ ನೀವು ಪಾಂಡಿತ್ಯ ಪಡೆದ ನಂತರ ಇದು ಸಹ ಸಾಧ್ಯ ಹಾಗಾಗಿ ನಾನು ನೀಡಲಿರುವ ಅಭ್ಯಾಸಗಳು ಈ ಮೂರು ಸಮಸ್ಯೆಗಳು ಮೊದಲನೆಯದು ಒಂದು ಕುತೂಹಲಕಾರಿಯಾಗಿದೆ ಇದು ಬಹುಶಃ ಗ್ರಾಮೀಣ ಭಾರತದಲ್ಲಿ ತರಗತಿಯ ವ್ಯವಸ್ಥೆ ಆಗಿದ್ದು ಶಿಕ್ಷಕರು ಎಲ್ಲಾ ಮಕ್ಕಳಿಗೆ ಬೋಧನೆಯಲ್ಲಿ ನಿರತರಾಗಿದ್ದಾರೆ ಈಗ ಸ್ಪಷ್ಟವಾಗಿ ವಿಚಲಿತರಾಗಿರುವ ಮಗುವನ್ನು ನೋಡಿ ಅವನ ಬಳಿ ಐಪ್ಯಾಡ್ ಅಥವಾ ಟ್ಯಾಬ್ ಅಥವಾ ಮೊಬೈಲ್ ಫೋನ್ ಇಲ್ಲ ಎಂದು ನಾನು ಬಾವಿಹಿಸುತ್ತೇನೆ ಹಾಗೂ ಅವನ ಹಿನ್ನಲೆ ಏನೆಂದು ನನಗೆ ತಿಳಿದಿಲ್ಲ ಆದರೆ ಅವನು ಪಾಠದ ಕಡೆ ಗಮನಹರಿಸಿಲ್ಲ ಆದ್ದರಿಂದ ಅವನು ವಿಚಲಿತನಾದ ಮಗು ಈ ಸಮಸ್ಯೆ ಶಿಕ್ಷಕರು ಮತ್ತು ಮಕ್ಕಳ ಬಗ್ಗೆ ಹಾಗಾಗಿ ನೀವು ಯೋಚಿಸಬಹುದಾದರೆ ಇವೇ ಸಂಘರ್ಷದ ಎರಡು ಪಕ್ಷಗಳಾಗಿವೆ ಆದ್ದರಿಂದ ಇಲ್ಲಿ ಶಿಕ್ಷಕರು ಕಲಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಇಲ್ಲಿರುವ ಮಗು ಗಮನ ಹರಿಸುತ್ತಿಲ್ಲ ಇತರ ಮಕ್ಕಳು ಶಿಕ್ಷಕರು ಏನು ಕಲಿಸುತ್ತಿದ್ದಾರೆಂದು ನೋಡುತ್ತಿದ್ದಾರೆ ಆದರೆ ಬಹುಶಃ ಅನುಸರಿಸುತ್ತಿಲ್ಲ ಆದ್ದರಿಂದ ಇದು ವಿಶಿಷ್ಟವಾದ ತರಗತಿಯ ಸನ್ನಿವೇಶದಲ್ಲಿದ್ದು ಎಲ್ಲಾ ಮಕ್ಕಳು ಬಹುಶಃ ಅದೇ ವೇಗದಲ್ಲಿ ಅನುಸರಿಸುವುದಿಲ್ಲ ಮತ್ತು ಅವರಲ್ಲಿ ಕೆಲವರು ವೇಗವಾಗಿ ಶಿಕ್ಷಕರು ಹೇಳಿದ್ದನ್ನು ಅನುಸರಿಸುತ್ತಿದ್ದರೆ ಬಹುಶಃ ಮತ್ತೊಂದೆಡೆ ಶಿಕ್ಷಕರನ್ನು ಅನುಸರಿಸಲು ಸಾಧ್ಯವಿಲ್ಲದೆ ಅವರಲ್ಲಿ ಕೆಲವರು ಹಿಂದುಳಿದಿದ್ದಾರೆ ಆದ್ದರಿಂದ ಇಲ್ಲಿಯ ಸನ್ನಿವೇಶವೆನೆಂದರೆ ಶಿಕ್ಷಕರು ತಮ್ಮ ಪಠ್ಯಕ್ರಮವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಲು ಬಯಸುತ್ತಾರೆ ಅಂದರೆ ಅವರು ಪಾಠ ಮಾಡುವ ವೇಗವನ್ನು ಹೆಚ್ಚಿಸಿಕೊಂಡು ಮುಂದುವರಿಯಬೇಕು ಮತ್ತು ಇದು ನಾವು ನಿಮ್ಮೊಂದಿಗೆ ಏನು ಮಾಡುತ್ತಿದ್ದೇವೆ ಎಂಬಂತಹ ರೆಕಾರ್ಡ್ ಮಾಡಿದ ತರಗತಿಗಳಲ್ಲ ಆದರೆ ಇದು ಲೈವ್ ಸೆಷನ್ ಆಗಿದ್ದು ಮಕ್ಕಳು ಹೇಗೆ ಅರ್ಥಮಾಡಿಕೊಳ್ಳುತ್ತಾರೆ ಎಂಬುದರ ಪ್ರಕಾರ ಅವರ ವೇಗವನ್ನು ಬದಲಾಯಿಸಬೇಕಾಗುತ್ತದೆ ಮತ್ತು ಚಿತ್ರದಲ್ಲಿ ನೀವು ನೋಡುವಂತಹ ದೊಡ್ಡ ತರಗತಿಯನ್ನು ನಾನು ಹೊಂದಿದ್ದರೆ ಪ್ರತಿ ಮಗುವನ್ನು ಬೋರ್ಡ್ ಮುಂದೆಯೇ ಇರಿಸಬೇಕಾಗುತ್ತದೆ ಮತ್ತು ಇದು ಶಿಕ್ಷಕರಿಗೆ ಸವಾಲಾಗಿ ಪರಿಣಮಿಸುತ್ತದೆ ಆದ್ದರಿಂದ ಇದು ಶಿಕ್ಷಕರು ಹೆಚ್ಚಾಗಿ ಎದುರಿಸುತ್ತಿರುವ ಸವಾಲು ಆದ್ದರಿಂದ ಇದು ಏಕೆ ನಡೆಯುತ್ತಿದೆಯೆಂದು ನೀವು ಹೈಲೈಟ್ ಮಾಡಬೇಕು ಮಕ್ಕಳು ಮತ್ತು ಶಿಕ್ಷಕನ ನಡುವಿನ ನಿಖರವಾದ ಸಂಘರ್ಷ ಏನು ಅವರು ಪಠ್ಯಕ್ರಮವನ್ನು ಮುಗಿಸಿಕೊಡಲೇಬೇಕಾದ ಅವಶ್ಯಕತೆ ನಾನು ಇಲ್ಲಿ ಕೆಲವು ಸುಳಿವುಗಳನ್ನು ನೀಡುತ್ತೇನೆ ಆಕೆಯು ತನ್ನ ಪಠ್ಯಕ್ರಮವನ್ನು ಪೂರ್ಣಗೊಳಿಸಬೇಕು ಅವರು ವೇಗವಾಗಿ ಅಥವಾ ನಿಧಾನವಾಗಿ ಪಾಠ ಮಾಡಬಹುದು ಮಕ್ಕಳು ಅವರೊಂದಿಗೆ ಮುಂದುವರಿಯಬೇಕು ಮತ್ತು ಅವರ ಕಲಿಕೆಯ ಬಗ್ಗೆ ನಿಗಾ ಇಡಬೇಕು ಆದ್ದರಿಂದ ನೀವು ಬಯಸುವ ಯಾವುದೇ ಹಂತದವರೆಗೆ ಈ ವಿಷಯಗಳು ಏಕೆ ನಡೆಯುತ್ತಿದೆ ಎಂಬುದರ ಬಗ್ಗೆ ನೀವು ತಾರ್ಕಿಕ ಕ್ರಿಯೆಯನ್ನು ಮಾಡಬೇಕು ಮತ್ತು ನನ್ನ ತಾರ್ಕಿಕ ಕ್ರಿಯೆಯಲ್ಲಿ ನಾನು ಮಾಡಿದ ಕೆಲಸಗಳಿಗೆ ಇದು ಹೊಂದಿಕೆಯಾಗುತ್ತದೆಯೇ ಎಂದು ನೋಡಿ ಮತ್ತು ಇದನ್ನು ನಾವು ಮುಂದಿನ ತರಗತಿಯಲ್ಲಿ ನೋಡೋಣ ಆದ್ದರಿಂದ ಇದು ಸಮಸ್ಯೆ ಸಂಖ್ಯೆ 1 ಆಗಿದೆ ನಾನು ಮೊದಲೇ ಹೇಳಿದಂತೆ ನೀವು 3 ಸಮಸ್ಯೆಗಳಲ್ಲಿ ಒಂದನ್ನು ಮಾಡಬಹುದು ಹಾಗಾಗಿ ನಾವು ಮುಂದಿನ ಸಮಸ್ಯೆಗೆ ಹೋಗುತ್ತೇವೆ ಇದು ಬಾಹ್ಯಾಕಾಶ ನೌಕೆ ಮರುಬಳಕೆ ಮಾಡಬಹುದಾದ ಬಾಹ್ಯಾಕಾಶ ವಾಹನ ಇದನ್ನು 60 70ರ ದಶಕದಲ್ಲಿ ಪರೀಕ್ಷಿಸಿಲಾಯಿತು ಮತ್ತು ಪ್ರಾರಂಭಿಸಲಾಯಿತು ಇದು ಸ್ವಲ್ಪ ಸಮಯದವರೆಗೆ ಚಾಲ್ತಿಯಲ್ಲಿತ್ತು ಅನೇಕ ಬಾಹ್ಯಾಕಾಶ ನೌಕೆಗಳನ್ನು ಉಡಾಯಿಸಲಾಗಿದೆ ಮತ್ತು ಅವು ಸುರಕ್ಷಿತವಾಗಿ ಹಿಂದಿರುಗಿ ಬಂದಿವೆ ಆದ್ದರಿಂದ ನಾನು ನಿಮಗೆ ಬಾಹ್ಯಾಕಾಶ ನೌಕೆಯ ಬಗ್ಗೆ ಮಾತ್ರವಲ್ಲದೆ ಯಾವುದೇ ರೀತಿಯ ವಿಮಾನಗಳ ಬಗ್ಗೆಯೂ ವಿವರಿಸಬಲ್ಲೆ ನಿಮ್ಮ ಚಿತ್ರದಲ್ಲಿ ನೀವು ನೋಡುವಂತೆಯೇ ರನ್ ವೇಯಲ್ಲಿ ಇಳಿಯುವುದನ್ನು ನೀವು ಬಹುಶಃ ನೋಡಿದ್ದೀರಿ ನಾನು ನಿಮಗೆ ಪ್ರದರ್ಶಿಸಲು ಬಯಸುವ ಅಂಶವೆಂದರೆ ವಿಮಾನವು ಭೂಮಿಯನ್ನು ಮುಟ್ಟಿದಾಗ ಸಾಕಷ್ಟು ಹೊಗೆ ಇರುತ್ತದೆ ಈ ವಿಷಯದಲ್ಲಿ ಬಾಹ್ಯಾಕಾಶ ನೌಕೆಯು ಟಾರ್ಮ್ಯಾಕ್ ಅಥವಾ ರನ್ ವೇಯನ್ನು ಮುಟ್ಟುತ್ತದೆ ಹಾಗಾಗಿ ನಾನು ನಿಮಗೆ ಒಂದು ಬಹು ಏಕೆ ಪ್ರಶ್ನೆ ನೀಡಲು ಹೊರಟಿರುವುದು ನೀವು ಕಲ್ಪಿಸುವಷ್ಟು ಹೊಗೆ ಇರುವುದಕ್ಕೆ ಕಾರಣವಾಗಿದೆ ನೀವು ಅದರ ಬಗ್ಗೆ ಯೋಚಿಸಲು ಸ್ವಲ್ಪ ಸಮಯವನ್ನು ನೀಡುತ್ತೇನೆ ಸರಿ ನೀವು ವೀಡಿಯೊವನ್ನು ವಿರಾಮಗೊಳಿಸಬಹುದು ಮತ್ತು ಅದರ ಬಗ್ಗೆ ಯೋಚಿಸಬಹುದು ಸರಿ ನಿಮಗಾಗಿ ಕೆಲವು ಸ್ಪಾಯ್ಲರ್ಗಳು ಚಕ್ರದ ಹಿಂಭಾಗದಲ್ಲಿ ಸಾಕಷ್ಟು ಹೊಗೆ ಹೊಗೆಯ ಪಫ್ ಬರಲು ಕಾರಣವೆಂದರೆ ಚಕ್ರ ಮತ್ತು ರನ್ ವೇಯ ನಡುವೆ ಸಾಕಷ್ಟು ಘರ್ಷಣೆ ಉಂಟಾಗುತ್ತದೆ ಆದ್ದರಿಂದ ವಿಮಾನ ಇಳಿಯುವಾಗ ಅದು ತುಂಬಾ ವೇಗವಾಗಿರುತ್ತದೆ ನಿಸ್ಸಂಶಯವಾಗಿ ನೆಲವು ಚಲಿಸುತ್ತಿಲ್ಲ ಅದು 0 ವೇಗದಲ್ಲಿದೆ ಆದ್ದರಿಂದ ಅದು ಸಾಕಷ್ಟು ಘರ್ಷಣೆಗೆ ಕಾರಣವಾಗುತ್ತದೆ ಮತ್ತು ಆದ್ದರಿಂದ ಬಹಳಷ್ಟು ಹೊಗೆಗೆ ಕಾರಣವಾಗುತ್ತದೆ ಮತ್ತು ಟೈರ್ ಧರಿಸಿರಿವುದರಿಂದಲೂ ಹೊಗೆ ನಾನು ಏರೋಸ್ಪೇಸ್ ಎಂಜಿನಿಯರ್ ಅಲ್ಲ ಹಾಗಾಗಿ ನನಗೆ ತಿಳಿಯುವುದಿಲ್ಲ ಎಂದು ನೀವು ಇದನ್ನು ಮಾಡಬಹುದು ಆದರೆ ಟೈರ್ ಧರಿಸುವುದಕ್ಕಿಂತ ಮೊದಲು ನಾನು ಬಹುಶಃ ಕೆಲವು ಬಾರಿ ಊಹಿಸಿದಂತೆ ಇದು ಟೈರ್ ಧರಿಸುವುದರ ಸಮಸ್ಯೆಯಾಗಿರಬಹುದು ಸರಿ ಆದ್ದರಿಂದ ಈಗ ನೀವು ಈ ನಿರ್ದಿಷ್ಟ ಸಮಸ್ಯೆಗೆ 5 ಬಹು ಏಕೆ ಪ್ರಶ್ನೆಗಳನ್ನು ಹೇಗೆ ಮಾಡಬೇಕೆಂದು ಯೋಚಿಸಬೇಕು ಹಿಂದಿನ ಸಮಸ್ಯೆಗೆ ನಾನು ಮಾಡಿದಂತೆ ನಾನು ನಿಮಗೆ ಸುಳಿವು ನೀಡುತ್ತೇನೆ ಗಾಳಿಯ ಕ್ರಾಫ್ಟ್ನ ವೇಗವು ನಿಧಾನಗೊಳ್ಳಲಾಗುವುದಿಲ್ಲ ಏಕೆ ಏಕೆಂದರೆ ನಾನು ಕೆಲವು ಏರೋಸ್ಪೇಸ್ ಮ್ಯಾಗ್ಜಿನ್ ಗಳಲ್ಲಿ ಓದಿದಂತೆ ನೀವು ಹೆಚ್ಚು ನಿಧಾನವಾಗಿ ಹೋದರೆ ವಿಮಾನವು ವಾಸ್ತವವಾಗಿ ಸ್ಥಗಿತಗೊಳ್ಳುತ್ತದೆ ಆದ್ದರಿಂದ ನೀವು ನಿರ್ದಿಷ್ಟ ನಿಗದಿತ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಹೋಗಲು ಸಾಧ್ಯವಿಲ್ಲ ಎಂದು ಹಾಗಾಗಿ ನೀವು ಅದನ್ನೇ ನೋಡಬೇಕಾಗುತ್ತದೆ ಆದ್ದರಿಂದ ನೀವು 5 ಬಹು ಏಕೆ ಪ್ರಶ್ನೆಗಳುನ್ನು ಯೋಚಿಸಿ ಕನಿಷ್ಠ 1 ಅಥವಾ 2 ಅಥವಾ 3 ಬಹು ಏಕೆ ಪ್ರಶ್ನೆಗಳನ್ನು ನಿಮಗಾದಷ್ಟು ಕಂಡು ಹಿಡಿಯಿರಿ ಮತ್ತು ಈಗ ಸಂಘರ್ಷದಲ್ಲಿರುವ ಪಕ್ಷಗಳ ಸಂಘರ್ಷದ ವಿಶ್ಲೇಷಣೆಯನ್ನು ಮಾಡಿ ಬಹುಶಃ ಸುಳಿವು ಟೈರ್ ಮತ್ತು ರನ್ ವೇ ಸರಿ ಆದ್ದರಿಂದ ನೀವು ಸಂಘರ್ಷ ಏನೆಂದು ನೋಡಬಹುದು ಮುಂದಿನ ಕ್ಲಾಸ್ ನಲ್ಲಿ ನಾವು ಇದನ್ನು ಕವರ್ ಮಾಡುತ್ತೇವೆ ನಾನು ಮುಂದೆ ಪರಿಹರಿಸಲು ಹೋಗುವ 3ನೇ ಸಮಸ್ಯೆಯನ್ನು ನಾನು ಸಿಹಿ ಸಮಸ್ಯೆ ಎಂದು ಕರೆಯುತ್ತೇನೆ ಅದು ಬಹಳ ಸಿಹಿ ಸಮಸ್ಯೆಯಾಗಿದೆ ನನ್ನ ನೆಚ್ಚಿನ ಸಮಸ್ಯೆಗಳಲ್ಲಿ ಒಂದಾಗಿದೆ ಏಕೆಂದರೆ ನಾನು ಈ ಸಮಸ್ಯೆಯನ್ನು ಪರಿಹರಿಸಲು ಇಷ್ಟಪಡುತ್ತೇನೆ ಇದು ಹರ್ಷೀಸ್ ಕಂಪನಿಯ ಸಮಸ್ಯೆ ಆಗಿದೆ ಅವರು ತೆರೆದ ನಾವೀನ್ಯತೆಯ ವೇದಿಕೆಯಲ್ಲಿ ಸಮಸ್ಯೆಯನ್ನು ಪೋಸ್ಟ್ ಮಾಡಿದ್ದಾರೆ ಮತ್ತು ಈ ಸಮಸ್ಯೆಗೆ ಪರಿಹಾರವನ್ನು ಅವರು ತಿಳಿಯ ಬಯಸಿದ್ದರೆ ಈ ಹರ್ಷೀಸ್ ಕಂಪನಿಯ ಚಾಕೊಲೇಟುಗಳನ್ನು ಅವರು ತುಂಬ ಇಷ್ಟ ಪಡುತ್ತಾರೆ ಈ ಚಾಕೊಲೇಟುಗಳನ್ನು ಒಂದು ಜಾಗದಿಂದ ಇನ್ನೊಂದಕ್ಕೆ ಸಾಗಿಸಲು ಅವರು ಬಯಸಿದ್ದು ಇನ್ನೊಂದು ಜಾಗದ ತಾಪಮಾನವು ತುಂಬಾ ಬಿಸಿಯಾಗಿರುತ್ತದೆ ಮತ್ತು ಚಾಕೊಲೇಟ್ಗಳು ವಾಸ್ತವವಾಗಿ ಬಿಸಿ ಪರಿಸ್ಥಿತಿಗಳಿಗೆ ತೆಗೆದುಕೊಳ್ಳಲ್ಪಟ್ಟಾಗ ಏನಾಗುತ್ತದೆ ನೀವು ಅದನ್ನು ಊಹಿಸಿದ್ದೀರಾ ಹೌದು ಅದು ಕರಗುತ್ತದೆ ಅದು ನಿಜವಾಗಿಯೂ ಕರಗುತ್ತದೆ ಚಾಕೊಲೇಟ್ಗಳು ಹೆಚ್ಚಿನ ತಾಪಮಾನದಲ್ಲಿ ಇರುವುದು ಉತ್ತಮವಲ್ಲ ಹಾಗಾಗಿ ಈ ಚಾಕೊಲೇಟುಗಳಿಗೆ 25 ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿರಿಸಬೇಕಾಗುತ್ತದೆ ಹಾಗಾಗಿ ಅವುಗಳ ಸುತ್ತುವರಿದ ಉಷ್ಣತೆಯು ತುಂಬಾ ಹೆಚ್ಚು ಅಂದರೆ 30 35 ಡಿಗ್ರಿ ಅಥವಾ 40 ಡಿಗ್ರಿಗಳ ಕ್ರಮದಲ್ಲಿ ಇದ್ದರೆ ಈ ಚಾಕೊಲೇಟುಗಳನ್ನು ಸಾಗಿಸುವುದು ಕಷ್ಟಕರವಾಗಿದೆ ಹಾಗಾದರೆ ಹರ್ಷೀಸ್ ರವರ ಷರತ್ತೆಂದರೆ ನೀವು ಈಗಾಗಲೇ ಸಾಗಿಸಬೇಕಾದ ಪ್ಯಾಕೇಜಿಂಗ್ ಅನ್ನು ವಿನ್ಯಾಸಗೊಳಿಸಬಹುದು ಆದರೆ ಇದು ತಾಪಮಾನದಲ್ಲಿ ಅಗುವ ಬದಲಾವಣೆಯನ್ನು ತಡೆದುಕೊಳ್ಳುವ ಅಗತ್ಯವಿರುತ್ತದೆ ಹಾಗೂ ಅದೇ ಸಮಯದಲ್ಲಿ ಅಗ್ಗವಾಗಿರಬೇಕು ಸರಿ ಅದು ಸಾಧ್ಯವಾದರೆ ತುಂಬ ಅಗ್ಗದ ವಸ್ತುಗಳಿಂದ ಜೋಡಿಸಲು ಕಠಿಣವಾಗದಂತೆ ಎಂದು ಸಮಸ್ಯೆಯನ್ನು ಕಳುಹಿಸಿದ್ದಾರೆ ಮತ್ತೊಮ್ಮೆ ನಾವು ಈ ಮುಂದೆ ಬಹು ಏಕೆ ಪ್ರಶ್ನೆ ಮತ್ತು ಆಸಕ್ತಿಯ ಸಂಘರ್ಷವನ್ನು ವಿಶ್ಲೇಷಿಸಿಸೋಣ ಈ ಸಂದರ್ಭದಲ್ಲಿ ಆಸಕ್ತಿಯ ಸಂಘರ್ಷವು ಎರಡು ಪಕ್ಷಗಳು ಸ್ವತಃ ಚಾಕೊಲೇಟ್ ಮತ್ತು ಚಾಕೊಲೇಟ್ ಸುತ್ತ ಸುತ್ತುವರಿದ ಗಾಳಿಯಾಗಿದೆ ಆದ್ದರಿಂದ ನೀವು ಈ ಮೂರು ಸಮಸ್ಯೆಗಳಲ್ಲಿ ಸ್ಟ್ಯಾಬ್ ಅನ್ನು ತೆಗೆದುಕೊಳ್ಳಬಹುದು ಇವುಗಳಲ್ಲಿ ಒಂದನ್ನು ಸ್ವಂತವಾಗಿ ವಿಶ್ಲೇಷಿಸಬಹುದು ನಿಮಗೆ ಆ ಆತ್ಮವಿಶ್ವಾಸವಿದ್ದರೆ ಮುಂದಕ್ಕೆ ಸಾಗಬಹುದು ಮತ್ತು ನೀವು ಎಲ್ಲಾ ಮೂವರನ್ನು ಪ್ರಯತ್ನಿಸುವುದಾದರೆ ನನಗೆ ತುಂಬಾ ಸಂತೋಷ ಮೂರು ಸಮಸ್ಯೆಗಳ ವಿಶ್ಲೇಷಣೆಯೊಂದಿಗೆ ಮುಂದಿನ ಬಾರಿ ನಾವು ನಿಮ್ಮನ್ನು ನೋಡುತ್ತೇನೆ ಶುಭ ಆರೈಕೆಗಳೊಂದಿಗೆ ಬೈ